ಅವ್ಯವಸ್ಥೆಗೆ ಕ್ರಮಬದ್ಧತೆಯನ್ನು ತರುವುದು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 5 ಕ್ಕೆ ಮತ್ತೆ ಸ್ವಾಗತ ಮಾಡೆಲಿಂಗ್ ಮತ್ತು ಕಾಂಪ್ಲೆಕ್ಸ್ ಸಿಸ್ಟಮ್ ವಿನ್ಯಾಸ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ವಿಭಜನೆಯ ಪಾತ್ರದ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ ಮತ್ತು ನಾವು ಅಲ್ಗಾರಿದಮಿಕ್ ವಿಭಜನೆಯ ವಿಧಾನ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ವಿಧಾನ ಸಂಕ್ಷಿಪ್ತವಾಗಿ ತೆಗೆದುಕೊಂಡಿದ್ದೇವೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ವಿಧಾನದಲ್ಲಿ ತಮ್ಮ ನಡುವೆ ಸಂದೇಶಗಳನ್ನು ರವಾನಿಸಬಹುದಾದ ಒಬ್ಜೆಕ್ಟ್ ಗಳು ಎಂದು ಕರೆಯಲ್ಪಡುವ ಆಟೊನೊಮಸ್ ಏಜೆಂಟ್ ಗಳ ಒಂದು ಸೆಟ್ ಇರುತ್ತದೆ ಎಂದು ನಾವು ಗಮನಿಸಿದ್ದೇವೆ ಆದುದರಿಂದ ಒಂದು ಒಬ್ಜೆಕ್ಟ್ ಮತ್ತೊಂದು ಒಬ್ಜೆಕ್ಟ್ ಗೆ ಸಂದೇಶವನ್ನು ಕಳುಹಿಸಿದಾಗ ಕಳುಹಿಸುವ ಒಬ್ಜೆಕ್ಟ್ ಅನ್ನು ಕ್ಲೈಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಸ್ವೀಕರಿಸುವ ಒಬ್ಜೆಕ್ಟ್ ಅನ್ನು ಸರ್ವರ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಸ್ವೀಕರಿಸುವ ಒಬ್ಜೆಕ್ಟ್ ಕಳುಹಿಸುವ ಒಬ್ಜೆಕ್ಟ್ ಕೇಳಿದ ಸೇವೆಯನ್ನು ಒದಗಿಸುತ್ತದೆ ಮತ್ತು ಅದು ಮೂಲ ಕ್ಲೈಂಟ್ ಸರ್ವರ್ ಮಾದರಿಯಾಗಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯನ್ನು ರಚಿಸಲಾಗಿದೆ ಈಗ ಈ ಎರಡು ವಿಭಜನೆಯ ವಿಧಾನಗಳು ಹೋಲಿಸುವುದು ಹೇಗೆ ಎಂಬುದನ್ನು ಶೀಘ್ರವಾಗಿ ನೋಡೋಣ ಅದರ ವಿಭಿನ್ನ ವಿನ್ಯಾಸ ವಿಧಾನಗಳು ಹೇಗೆ ಎಂದು ನೀವು ಇತಿಹಾಸವನ್ನು ನೋಡಿದರೆ ಮೂಲತಃ ಇದು ಅನುಸರಿಸಿ ಸ್ವಾಭಾವಿಕವಾಗಿ ಅವುಗಳಲ್ಲಿ ಹತ್ತಾರು ನೂರಾರು ಅಲ್ಲದಿರಬಹುದು ಆದರೆ ಹೆಚ್ಚು ಪ್ರಬಲವಾದವುಗಳು ಟಾಪ್ ಡೌನ್ ರಚನೆಯ ವಿನ್ಯಾಸವಾಗಿದ್ದು ಅಲ್ಲಿ ನೀವು ಒಟ್ಟಾರೆಯಾಗಿ ಅತ್ಯಂತ ಕಾಂಪ್ಲೆಕ್ಸ್ ವ್ಯವಸ್ಥೆಯಿಂದ ಪ್ರಾರಂಭಿಸಿ ನಂತರ ನೀವು ಅದನ್ನು ಒಡೆಯಲು ಪ್ರಾರಂಭಿಸುತ್ತೀರಿ ಇದು ಬಹಳ ಹಿಂದಿನಿಂದಲೂ ವಿಭಜನೆಯ ಮೂಲ ವಿಧಾನವಾಗಿದೆ ಇದು ಖಂಡಿತವಾಗಿಯೂ ಅತ್ಯಂತ ಸಾಂಪ್ರದಾಯಿಕವಾಗಿದೆ ಆದರೆ ನಿಸ್ಸಂಶಯವಾಗಿ ಈ ಟಾಪ್ ಡೌನ್ ವಿಧಾನವು ಅಲ್ಗಾರಿದಮಿಕ್ ವಿಭಜನೆಗೆ ಹತ್ತಿರದಲ್ಲಿದೆ ಇದು ಡೇಟಾ ಎಸ್ಟ್ರಾಕ್ಟ್ ಮಾಡುವ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ ಇದು ಏಕಕಾಲೀನತೆಯೊಂದಿಗೆ ವ್ಯವಹರಿಸುವುದಿಲ್ಲ ಅದು ಸ್ವಾಭಾವಿಕವಾಗಿ ಅತ್ಯಂತ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆಯೊಂದಿಗೆ ಉತ್ತಮವಾಗಿ ಅಳೆಯುವುದಿಲ್ಲ ಇದು ಅರ್ಥವಾಗುವಂತಹದ್ದಾಗಿದೆ ಏಕೆಂದರೆ ಇದು ತುಂಬಾ ಹಳೆಯ ವಿಧಾನವಾಗಿದೆ ಮತ್ತು ಆದ್ದರಿಂದ ಆ ಹಳೆಯ ದಿನಗಳಲ್ಲಿ ಸಿಸ್ಟಮ್ ಗಳ ಸಾಮರ್ಥ್ಯವು ತುಂಬಾ ಸೀಮಿತವಾಗಿತ್ತು ಆದ್ದರಿಂದ ಹಾರ್ಡ್ವೇರ್ ಸಾಮರ್ಥ್ಯವು ತುಂಬಾ ಸೀಮಿತವಾಗಿತ್ತು ಆದ್ದರಿಂದ ನೀವು ಮಾಡಬೇಕಾಗಿರುವುದು ಹಾರ್ಡ್ವೇರ್ ಅನ್ನು ನಿಭಾಯಿಸಬಲ್ಲ ಮಟ್ಟಿಗೆ ಸಮಸ್ಯೆಯನ್ನು ವಿಭಜಿಸುವುದು ಮತ್ತು ಸಹಭಾಗಿತ್ವವನ್ನು ನಿರ್ವಹಿಸುವ ಪ್ರಶ್ನೆಯೇ ಇಲ್ಲ ಏಕೆಂದರೆ ಯಾವಾಗಲೂ ಒಂದೇ ಪ್ರೊಸೆಸರ್ ಎಲ್ಲವನ್ನೂ ಕಾರ್ಯಗತಗೊಳಿಸುತ್ತದೆ ಆದ್ದರಿಂದ ಈ ವಿಧಾನವು ಪ್ರಾಥಮಿಕವಾಗಿ ಸ್ವಲ್ಪ ಸಮಯದವರೆಗೆ ಮುಂದುವರಿಯಿತು ಮತ್ತು ಇದು ನಮ್ಮ ಅನೇಕ ವಿನ್ಯಾಸಕರು ಮತ್ತು ಅನೇಕ ವಿನ್ಯಾಸ ಕ್ಷೇತ್ರಗಳೊಂದಿಗೆ ಇನ್ನೂ ಅನೇಕರಲ್ಲಿ ಪ್ರಧಾನವಾಗಿದೆ ಮತ್ತು ಅರ್ಥಮಾಡಿಕೊಳ್ಳಬೇಕಾಗಿದೆ ಆದರೆ ಒಬ್ಜೆಕ್ಟ್ ಬೇಸ್ಡ್ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ಭಾಷೆಗಳು ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಮಾದರಿಗಳ ವಿಶಾಲ ಸಮುದಾಯಕ್ಕೆ ಇದು ಒಂದು ರೀತಿಯ ಸಂಪೂರ್ಣವಾಗಿದೆ ಮುಂದೆ ಏನಾಯಿತು ಎಂಬುದು ಮುಖ್ಯವಾಗಿ ಡೇಟಾ ಡ್ರಿವನ್ ವಿನ್ಯಾಸವಾಗಿದ್ದು 70 ಮತ್ತು 80 ರ ದಶಕದಲ್ಲಿ ಯಾವ ರೀತಿಯ ಪ್ರಾಬಲ್ಯ ಹೊಂದಿರುವ ಡೇಟಾ ಡ್ರಿವನ್ ವಿನ್ಯಾಸವೆಂದರೆ ಇನ್ಪುಟ್ ಸಿಸ್ಟಮ್ ಗಳ ಇನ್ಪುಟ್ ಗಳು ಮತ್ತು ಸಿಸ್ಟಮ್ ಔಟ್ಪುಟ್ ಗಳ ನಡುವೆ ಮ್ಯಾಪಿಂಗ್ ಇದೆ ಮತ್ತು ಈ ಮ್ಯಾಪಿಂಗ್ ನಿಂದ ನೇರವಾಗಿ ಸಾಫ್ಟ್ವೇರ್ ಸಿಸ್ಟಮ್ ನ ರಚನೆಯನ್ನು ಪಡೆಯಬಹುದು ಆದ್ದರಿಂದ ಡೇಟಾ ಡ್ರಿವನ್ ವಿನ್ಯಾಸವು ವಿವಿಧ ಮಾಹಿತಿ ನಿರ್ವಹಣಾ ವ್ಯವಸ್ಥೆಗಳ ವಿಷಯದಲ್ಲಿ ಗಮನಾರ್ಹವಾಗಿ ಕುಸಿದಿದೆ ಅವುಗಳು ವಿವಿಧ ಡೇಟಾಬೇಸ್ ವ್ಯವಸ್ಥೆಗಳ ಮೇಲೆ ಗಮನಾರ್ಹವಾಗಿ ಆಧಾರಿತವಾಗಿವೆ ಆದರೆ ಸ್ವಾಭಾವಿಕವಾಗಿ ಅವು ಪರಿಣಾಮಕಾರಿ ಸಮಯದ ನಿರ್ಣಾಯಕ ಘಟನೆಗಳ ವಿಷಯದಲ್ಲಿ ಉತ್ತಮವಾಗಿಲ್ಲ ಆದ್ದರಿಂದ ರೈಲ್ವೆ ಕಾಯ್ದಿರಿಸುವಿಕೆಯನ್ನು ಹೇಳಲು ಡೇಟಾ ಡ್ರಿವನ್ ವಿನ್ಯಾಸ ವ್ಯವಸ್ಥೆಯು ನಿಮಗೆ ಇಂದಿಗೂ ಕಾರ್ಯಸಾಧ್ಯವಾಗಿರುತ್ತದೆ ನೀವು ಸಮಯದ ಮಿತಿಗಳನ್ನು ಹೊಂದಿರುವಲ್ಲಿ ಹೆಚ್ಚಿನ ಸಮಯದ ವಿಮರ್ಶೆ ಇಲ್ಲ ಮತ್ತು ಇವೆಲ್ಲವೂ ಕಾರ್ ನ ಬ್ರೇಕಿಂಗ್ ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದರೆ ಡೇಟಾ ಡ್ರಿವನ್ ವಿನ್ಯಾಸ ವಿಧಾನವು ಹಾನಿಕಾರಕವಾಗಿದೆ ಅದು ಬಹಳ ನಿರ್ಣಾಯಕ ಸಮಯದ ನಿರ್ಬಂಧಗಳನ್ನು ಹೊಂದಿದೆ ಮತ್ತು ಗೌರವಿಸಲು ಅನುಸರಿಸಲು ಬಹಳ ಕಾಂಪ್ಲೆಕ್ಸ್ ಪ್ರಕ್ರಿಯೆಗಳನ್ನು ಹೊಂದಿದೆ ಆ ಸಮಯದ ನಿರ್ಬಂಧಗಳು ಕಳೆದ 20 ವರ್ಷಗಳಲ್ಲಿ ಗಮನಾರ್ಹವಾಗಿ ವಿಕಸನಗೊಂಡಿವೆ ಮತ್ತು ಕಳೆದ 15 ವರ್ಷಗಳಲ್ಲಿ ನಮ್ಮ ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸ ವಿಧಾನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ನಾನು ಮೊದಲೇ ಹೇಳಿದಂತೆ ಇಡೀ ಜಗತ್ತನ್ನು ಬ್ರಹ್ಮಾಂಡವನ್ನು ಕೋ ಆಪರೇಟಿಂಗ್ ಒಬ್ಜೆಕ್ಟ್ ಗಳು ಅಥವಾ ಆಟೊನೊಮಸ್ ಏಜೆಂಟ್ ರ ಸಂಗ್ರಹವಾಗಿ ನೀವು ಇಲ್ಲಿ ನೋಡುತ್ತೀರಿ ಮತ್ತು ನೀವು ಕೆಲವು ಸಾಮಾನ್ಯ ನಡವಳಿಕೆ ಕ್ಲಾಸ್ ಗಳ ವೈಯಕ್ತಿಕ ಒಬ್ಜೆಕ್ಟ್ ಗಳು ಮತ್ತು ನಿದರ್ಶನಗಳನ್ನು ಪರಿಗಣಿಸುತ್ತೀರಿ ಮತ್ತು ಸ್ವಾಭಾವಿಕವಾಗಿ ಅದು ಈ ಕೋರ್ಸ್ ನಲ್ಲಿ ನಮ್ಮ ಅಧ್ಯಯನದ ಆಸಕ್ತಿ ಮತ್ತು ಸಿ c ಮತ್ತು ಜಾವಾ ಸೇರಿದಂತೆ ಹಲವಾರು ಭಾಷೆಗಳು ಅದನ್ನು ಬೆಂಬಲಿಸುತ್ತವೆ ಆದ್ದರಿಂದ ನಾವು ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಗಾರಿದಮಿಕ್ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ನಡುವೆ ತ್ವರಿತ ಹೋಲಿಕೆ ಮಾಡಬಹುದು ನಾವು ಪಾಯಿಂಟ್ ವೈಸ್ ಮತ್ತು ಅಲ್ಗಾರಿದಮಿಕ್ ವಿಧಾನವನ್ನು ಮುಖ್ಯವಾಗಿ ಘಟನೆಗಳ ಕ್ರಮವನ್ನು ಆಧರಿಸಿದೆ ಏಕೆಂದರೆ ಅದರ ಪ್ರಾಥಮಿಕವಾಗಿ ಕ್ರಮಾವಳಿಗಳ ಎನ್ಕೋಡಿಂಗ್ ಸಮಯದ ಕ್ರಮವಾಗಿದೆ ಆದರೆ ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಗಳು ಹೆಚ್ಚು ವಿತರಣೆಯಾಗುತ್ತವೆ ನಮ್ಮ ಕ್ಲೈಂಟ್ ಮತ್ತು ಸರ್ವರ್ ಗಳು ಸ್ವಾಭಾವಿಕವಾಗಿ ಅಲ್ಗಾರಿದಮಿಕ್ ವಿಭಜನೆಯು ಸಾಮಾನ್ಯವಾಗಿ ದೊಡ್ಡ ವ್ಯವಸ್ಥೆಗಳಿಗೆ ಕಾರಣವಾಗುತ್ತದೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯು ನಿಮಗೆ ಸಣ್ಣ ವ್ಯವಸ್ಥೆಗಳನ್ನು ನೀಡುತ್ತದೆ ಎಂದು ಅವರು ಏಜೆಂಟ್ ರಿಗೆ ಒತ್ತು ನೀಡುತ್ತಾರೆ ಏಕೆಂದರೆ ನೀವು ಸಾಮಾನ್ಯ ಕಾರ್ಯವಿಧಾನಗಳ ಸಾಮಾನ್ಯ ಗುಣಲಕ್ಷಣಗಳ ಉತ್ತಮ ಮರುಬಳಕೆ ಮಾಡಬಹುದು ಇದರಿಂದ ಮುನ್ನಡೆಸುವುದು ಅಲ್ಗಾರಿದಮಿಕ್ ವ್ಯವಸ್ಥೆಗಳು ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತವೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಬ್ಜೆಕ್ಟ್ ಓರಿಯಂಟೆಡ್ ವ್ಯವಸ್ಥೆಗಳು ಹೆಚ್ಚು ಚೇತರಿಸಿಕೊಳ್ಳುತ್ತವೆ ಏಕೆಂದರೆ ನಾವು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳನ್ನು ಅನುಸರಿಸಬಹುದು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳ ಬಗ್ಗೆ ಮಾತನಾಡಿದ್ದು ಸರಳ ವ್ಯವಸ್ಥೆಯಿಂದ ಕಡಿಮೆ ಮಟ್ಟಕ್ಕೆ ಸರಳ ವ್ಯವಸ್ಥೆಯು ಹೆಚ್ಚು ಕಾಂಪ್ಲೆಕ್ಸ್ ಆದ ವ್ಯವಸ್ಥೆಗೆ ಪರಿವರ್ತನೆಯಾಗಿದೆ ಆದ್ದರಿಂದ ನೀವು ಪುನರಾವರ್ತಿತ ಪರಿಷ್ಕರಣೆಯ ಮೇಲೆ ವ್ಯವಸ್ಥೆಯನ್ನು ನಿರ್ಮಿಸುತ್ತೀರಿ ಮತ್ತು ಪ್ರತಿ ಹಂತದಲ್ಲೂ ನೀವು ಇಡೀ ಪ್ರಪಂಚದ ಒಬ್ಜೆಕ್ಟ್ ಓರಿಯಂಟೆಡ್ ನೋಟವನ್ನು ಹೊಂದಿರುತ್ತೀರಿ ನಿಮಗೆ ಬೇಕಾದ ನಿಖರವಾದ ನೋಟವಾಗಿರದೆ ಇರಬಹುದು ಅದು ಸರಳೀಕರಣ ಆದರೆ ಇಡೀ ಸಿಬ್ಬಂದಿಯಲ್ಲಿ ಇದು ಇನ್ನೂ ಪೂರ್ಣಗೊಂಡಿದೆ ಮತ್ತು ಆದ್ದರಿಂದ ನಿಮಗೆ ಸರಿಯಾದ ವ್ಯವಸ್ಥೆಯನ್ನು ನೀಡಬಹುದು ಇದರಲ್ಲಿ ನೀವು ಉತ್ತಮ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದೀರಿ ಎಂದು ಸೂಚಿಸುತ್ತದೆ ಈ ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳು ಮತ್ತು ವಿನ್ಯಾಸ ಪ್ರಕ್ರಿಯೆಯಲ್ಲಿ ಪುನರಾವರ್ತಿತ ಪರಿಷ್ಕರಣೆಯನ್ನು ಒದಗಿಸುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು ಅದೇ ರೀತಿ ಅಲ್ಗಾರಿದಮಿಕ್ ವಿಭಜನೆಯು ಸಮತಟ್ಟಾಗಿದೆ ಏಕೆಂದರೆ ನೀವು ಕಾರ್ಯದ ಪ್ರಕಾರ ಹೋಗುತ್ತಿದ್ದರೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯು ಕಳವಳಗಳ ಪ್ರತ್ಯೇಕತೆಯನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಬಹುದು ಯಾವುದೇ ಉಪವ್ಯವಸ್ಥೆಯನ್ನು ಸ್ವತಂತ್ರವಾಗಿ ನೋಡಬಹುದು ಮತ್ತು ಸಾಕಷ್ಟು ಇಂಟ್ರಾಸಿಸ್ಟಮ್ ಚಟುವಟಿಕೆಯೊಂದಿಗೆ ಸಾಕಷ್ಟು ಇಂಟ್ರಾಸಿಸ್ಟಮ್ ದಟ್ಟಣೆಯೊಂದಿಗೆ ನಡೆಯುತ್ತಿದೆ ಮತ್ತು ಸೀಮಿತ ಸಂಖ್ಯೆಯ ಅಂತರ ವ್ಯವಸ್ಥೆಯ ಚಟುವಟಿಕೆಗಳು ನಡೆಯುತ್ತಿವೆ ಎಂಬುದು ಕಾಳಜಿಯ ಪ್ರತ್ಯೇಕತೆಯನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಈ ಇಂಟರ್ ಸಿಸ್ಟಂ ಚಟುವಟಿಕೆಗಳು ಮೂಲತಃ ವಿಭಿನ್ನ ವಸ್ತುಗಳ ನಡುವೆ ಹೋಗುತ್ತಿರುವ ಸಂದೇಶಗಳು ಮತ್ತು ಇಂಟ್ರಾ ಸಿಸ್ಟಮ್ ಚಟುವಟಿಕೆಗಳು ಸಹ ನಾವು ನಿರ್ಮಿಸುತ್ತಿರುವ ನಿರ್ದಿಷ್ಟ ಉಪವ್ಯವಸ್ಥೆಯ ಘಟಕ ಒಬ್ಜೆಕ್ಟ್ ಗಳ ನಡುವೆ ಹೋಗುವ ಸಂದೇಶಗಳಾಗಿವೆ ಎಂದು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ ಆದ್ದರಿಂದ ಸೆಪರೇಷನ್ ಆಫ್ ಕನ್ಸರ್ನ್ ಮೂಲತಃ ಅಂತಹ ವ್ಯವಸ್ಥೆಗಳನ್ನು ನಿರ್ಮಿಸುವ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯೋಜನವನ್ನು ಬಳಸುತ್ತದೆ ಕಂಪ್ಯೂಟಿಂಗ್ ಮಾದರಿಯ ವಿಷಯದಲ್ಲಿ ನಾವು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯು ಕೆಲವು ರೀತಿಯ ಕ್ಲೈಂಟ್ ಸರ್ವರ್ ಮಾದರಿಯನ್ನು ಬಳಸುತ್ತದೆ ಎಂದು ನಾವು ನೋಡಿದ್ದೇವೆ ಇದು ಅಂತರ್ಗತವಾಗಿ ಹೆಚ್ಚಿನ ಏಕಕಾಲೀನವಾಗಿ ವಿತರಿಸಲ್ಪಟ್ಟಿದೆ ಮತ್ತು ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಅಂಶಗಳಲ್ಲಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯು ನಿಜವಾಗಿಯೂ ಉತ್ತಮ ಪ್ರಯೋಜನವನ್ನು ಹೊಂದಿದೆ ಆದರೆ ನಾವು ಕೇವಲ ಒಂದು ಎಚ್ಚರಿಕೆ ಪದವನ್ನು ಮುಂದುವರಿಸುವ ಮೊದಲು ದಯವಿಟ್ಟು ಅಲ್ಗಾರಿದಮಿಕ್ ವಿಭಜನೆಯು ನಿಷ್ಪ್ರಯೋಜಕ ಎಂದು ಭಾವಿಸಬೇಡಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯಲ್ಲಿ ನಿರ್ದಿಷ್ಟ ಮಟ್ಟದ ಸಾಪೇಕ್ಷ ಪ್ರಾಚೀನತೆಗೆ ಬಂದ ನಂತರ ವಿಭಿನ್ನ ಲಾಜಿಕ್ ಅನ್ನು ಕಾರ್ಯಗತಗೊಳಿಸಲು ನಿಮಗೆ ಇನ್ನೂ ಅಲ್ಗಾರಿದಮಿಕ್ ವಿಭಜನೆಯ ಅಗತ್ಯವಿರುತ್ತದೆ ವಾಸ್ತವವಾಗಿ ನಿಮ್ಮ ಸಿಸ್ಟಮ್ ಹೊಂದಿರಬಹುದಾದ ವಿಭಿನ್ನ ಲಾಜಿಕ್ ಅನ್ನು ರೂಪಿಸುತ್ತದೆ ಕಾಂಪ್ಲೆಕ್ಸ್ ವ್ಯವಸ್ಥೆಗಳಿವೆ ಅದು ಗಣನೀಯವಾಗಿ ಗಣಿತದ ಸೂತ್ರವಾಗಿರಬಹುದು ನಿಮ್ಮ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯನ್ನು ಮಾಡಲು ಸಾಧ್ಯವಾದರೂ ಸಹ ಅಲ್ಗಾರಿದಮಿಕ್ ಆಧಾರಿತವಾಗಿ ವಿಭಜನೆಯು ಹೆಚ್ಚು ನೇರ ಮತ್ತು ಸುಲಭವಾಗಿ ಅರಿತುಕೊಳ್ಳುವ ವಿಧಾನವಾಗಿರಬಹುದು ಆದ್ದರಿಂದ ಇದು ಸ್ಥೂಲವಾಗಿದೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯು ಬಹಳಷ್ಟು ಪ್ರಯೋಜನಗಳನ್ನು ಹೊಂದಿರುತ್ತದೆ ಆದರೆ ನೀವು ಒಂದು ವಿಭಜನೆಯ ವಿಧಾನದಿಂದ ಪ್ರಾರಂಭವಾಗುವ ಮತ್ತು ನೀವು ಯಾವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಯಾವ ಆಳದವರೆಗೆ ಪರಿಗಣಿಸಬೇಕು ಎ೦ದು ಪ್ರತಿ ಹಂತದಲ್ಲೂ ಮೌಲ್ಯಮಾಪನ ದೃಷ್ಟಿಯಿಂದ ಯಾವಾಗಲೂ ಮುಕ್ತವಾಗಿರಬೇಕು ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಸಿಸ್ಟಮ್ ನ ಯಾವುದೇ ವಿನ್ಯಾಸವು ವಿಭಿನ್ನ ಹಂತಗಳಲ್ಲಿ ಸ್ವಲ್ಪಮಟ್ಟಿಗೆ ಹೈಬ್ರಿಡ್ ವಿಧಾನವನ್ನು ಹೊಂದಿರುತ್ತದೆ ಅಲ್ಗಾರಿದಮಿಕ್ ಮತ್ತು ಒಬ್ಜೆಕ್ಟ್ ಓರಿಯಂಟೆಡ್ ವಿಭಜನೆಯ ವಿಧಾನಗಳು ನಡುವಿನ ಸ್ವಲ್ಪ ಸಂಯೋಜನೆ ಇರುತ್ತದೆ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಇತರ ಗುಣಲಕ್ಷಣಗಳಿಗೆ ನಾವು ಚಲಿಸುವಿಕೆಯು ವಿಭಜನೆಯನ್ನು ಮೀರಿದ ಮುಂದಿನ ಆಸ್ತಿಯನ್ನು ಅಮೂರ್ತಗೊಳಿಸಬಹುದು ಮತ್ತು ಅಬ್ಸ್ಟ್ರಾಕ್ಷನ್ ಇಡೀ ಸಮಸ್ಯೆಯ ಡೊಮೇನ್ ನಲ್ಲಿ ಅಪಾರ ಪ್ರಮಾಣದ ಅಸ್ತವ್ಯಸ್ತವಾಗಿರುವ ಕಾಂಪ್ಲೆಕ್ಸಿಟಿ ಯನ್ನು ಮುಖ್ಯವಾಗಿ ಮಿತಿಗಳ ಕಾರಣದಿಂದಾಗಿ ಉದ್ಭವಿಸುವುದನ್ನು ನಾವು ನೋಡಿದ್ದೇವೆ ಮಾನವ ಮೆದುಳಿನ ಶೇಖರಣೆಯ ಮಿತಿಗಳಿಂದಾಗಿ ಅಲ್ಪಾವಧಿಯ ಸ್ಮರಣೆ ಚಿಕ್ಕದಾಗಿದೆ ಏಳು ವಿಶಿಷ್ಟವಾಗಿ ಏಳು ಭಾಗಗಳ ಐಟಂ ಗಳು 12 ತೆಗೆದುಕೊಳ್ಳುತ್ತದೆ ಮತ್ತು ವೇಗವೂ ಸೀಮಿತವಾಗಿರುತ್ತದೆ ಆ ಚಂಕ್ ಅನ್ನು ಲೆಕ್ಕಿಸದೆ ಹೊಸ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇವೆಲ್ಲವೂ ನೀವು ಬಳಸಬಹುದಾದ ಸೈಕ್ ಮಾನಸಿಕವಾಗಿ ಸಾಬೀತಾದ ಡೇಟಾ ಮತ್ತು ಅಸ್ತವ್ಯಸ್ತವಾಗಿರುವ ಕಾಂಪ್ಲೆಕ್ಸಿಟಿ ಯನ್ನು ಪರಿಹರಿಸಿ ನಮ್ಮ ಕೈಯಲ್ಲಿರುವ ಪ್ರಮುಖ ಸಾಧನಗಳು ಮಾತ್ರ ಅಬ್ಸ್ಟ್ರಾಕ್ಷನ್ ಯಾಗಿದೆ ಮೂಲತಃ ಅದು ಏನು ಹೇಳುತ್ತದೆ ಎಂದರೆ ನೀವು ನೋಡಬೇಕಾದದ್ದನ್ನು ಗಮನಿಸಿ ಉಳಿದವುಗಳನ್ನು ನೋಡಬೇಡಿ ವಿವರಗಳನ್ನು ನೋಡಬೇಡಿ ಯಾವಾಗಲೂ ಚಂಕ್ ಮಾಡುವ ಮೂಲಕ ಅದನ್ನು ನಿರ್ವಹಿಸಿ ಚಂಕಿಂಗ್ ಎಂದರೆ ಮೂಲತಃ ಸಣ್ಣ ತುಂಡುಗಳಾಗಿ ವಿಭಜಿಸುವುದು ಸಣ್ಣ ಅರ್ಥಪೂರ್ಣ ತುಣುಕುಗಳು ಯಾವಾಗಲೂ ಚಂಕಿಂಗ್ ಪ್ರಕ್ರಿಯೆಯಿಂದ ಮಾಹಿತಿಯನ್ನು ನಿರ್ವಹಿಸುತ್ತವೆ ಆದ್ದರಿಂದ ಇಲ್ಲಿ ಕೇವಲ ಒಂದು ಸೈಟ್ ಒಂದು ಈ ಬೈನರಿ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಲು ನಿಮಗೆ ನೀಡಲಾಗಿದೆ ಎಂದು ಭಾವಿಸೋಣ ನಿಮ್ಮಲ್ಲಿ ಹಲವರು ಚಿಕ್ಕವರು ಮತ್ತು ತೀಕ್ಷ್ಣವಾದ ಸ್ಮರಣೆಯನ್ನು ಹೊಂದಿದ್ದಾರೆ ಎಂದು ನನಗೆ ಖಾತ್ರಿಯಿದೆ ಆದರೆ ನೀವು ಇನ್ನೂ ಸ್ವಲ್ಪಮಟ್ಟಿಗೆ ಹೊಂದಿರುತ್ತೀರಿ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಆದರೆ ನಾನು ಅವುಗಳನ್ನು ಮೂರು ಬಿಟ್ ಗಳಾಗಿ ಒಟ್ಟಿಗೆ ಜೋಡಿಸಿದ್ದೇನೆ ಎಂದು ಭಾವಿಸೋಣ ಇದು ಒಂದೇ ಒಂದೇ ಸ್ಟ್ರಿಂಗ್ ನಾನು ಅದನ್ನು ಮೂರು ಬಿಟ್ ಗಳಾಗಿ ಒಟ್ಟಿಗೆ ಜೋಡಿಸಿದೆ ಮತ್ತು ನಂತರ ಇವುಗಳನ್ನು ಹೆಕ್ಸಾಡೆಸಿಮಲ್ ಸಂಖ್ಯೆಗಳೆಂದು ಪರಿಗಣಿಸುತ್ತೇನೆ ಹಾಗಾಗಿ ನನಗೆ 6251 ಸಿಕ್ಕಿತು ಇದು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳಲು ಹೆಚ್ಚು ಸುಲಭವಾದ ಅಬ್ಸ್ಟ್ರಾಕ್ಷನ್ ಯಾಗಿದೆ ಅಥವಾ ನಾನು ನಿಜವಾಗಿ ಅವುಗಳನ್ನು ಒಟ್ಟಿಗೆ 4 ಬಿಟ್ bit ಗಳಾಗಿ ಚಂಕ್ ಮಾಡಬಹುದು ಮತ್ತು ಸಿಎ9 ನ ಹೆಕ್ಸಾಡೆಸಿಮಲ್ ಪ್ರಾತಿನಿಧ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಇದನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ ಇದನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಆದ್ದರಿಂದ ಚಂಕಿಂಗ್ ಮತ್ತು ಅಬ್ಸ್ಟ್ರಾಕ್ಷನ್ ಗೆ ಇದು ಒಂದು ಉದಾಹರಣೆಯಾಗಿದೆ ಅದು ಅಂತರ್ಗತವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಅಬ್ಸ್ಟ್ರಾಕ್ಷನ್ ನ ಪಾತ್ರ ಮತ್ತು ಅದು ಆಡುವ ವಿಭಿನ್ನ ವಿಧಾನಗಳ ಮಾಹಿತಿಯ ಶಬ್ದಾರ್ಥದ ಹೊರೆ ಕಡಿಮೆ ಮಾಡಲು ನೀವು ಪ್ರಯತ್ನಿಸುತ್ತಿದ್ದೀರಿ ಈ ರೀತಿಯ ಶಬ್ದಾರ್ಥದ ಹೊರೆ ಕಡಿಮೆ ಮಾಡುವುದನ್ನು ಮುಂದುವರಿಸಿ ಅಂತಿಮವಾಗಿ ವಿನ್ಯಾಸ ಪ್ರಕ್ರಿಯೆಯು ಕ್ರಮಾನುಗತ ಪಾತ್ರದಿಂದ ನಾವು ಈಗಾಗಲೇ ವಿಭಿನ್ನವಾಗಿ ಶ್ರೇಣಿಗಳನ್ನು ನೋಡಿದ್ದೇವೆ ಮತ್ತು ಮತ್ತೆ ಅದು ಕ್ರಮಾನುಗತ ರಚನೆಗಳನ್ನು ಸ್ಪಷ್ಟವಾಗಿ ಗುರುತಿಸುವ ಮೂಲಕ ಶಬ್ದಾರ್ಥದ ವಿಷಯವನ್ನು ಹೆಚ್ಚಿಸುತ್ತದೆ ಮತ್ತು 2 ಪ್ರಮುಖ ಕ್ರಮಾನುಗತ ರಚನೆಗಳು ಅಂಗೀಕೃತ ರೂಪದ ಭಾಗವಾಗಿದೆ ಎಂದು ನಾವು ಈಗಾಗಲೇ ಗಮನಿಸಿದ್ದೇವೆ ಆದ್ದರಿಂದ ವಿಭಿನ್ನ ಒಬ್ಜೆಕ್ಟ್ ಗಳು ಹೇಗೆ ಸಹಕರಿಸುತ್ತವೆ ಎಂದು ಒಬ್ಜೆಕ್ಟ್ ರಚನೆ ತೋರಿಸುತ್ತದೆ ಮತ್ತು ವಿಭಿನ್ನ ರಚನೆಗಳ ನಡುವೆ ಸಾಮಾನ್ಯವಾದದ್ದನ್ನು ಕ್ಲಾಸ್ ಸ್ಟ್ರಕ್ಚರ್ ತೋರಿಸುತ್ತದೆ ಮತ್ತು ವ್ಯವಸ್ಥೆಯೊಳಗಿನ ನಡವಳಿಕೆಗಳು ಆದ್ದರಿಂದ ಈ ಮೂರು ವಿಭಜನೆ ಅಬ್ಸ್ಟ್ರಾಕ್ಷನ್ ಮತ್ತು ಕ್ರಮಾನುಗತ ಮುಖ್ಯ ಸಾಧನಗಳಾಗಿವೆ ಆದ್ದರಿಂದ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ಕಾಂಪ್ಲೆಕ್ಸ್ ವಿನ್ಯಾಸದ ವಿರುದ್ಧ ಯುದ್ಧವನ್ನು ಗೆಲ್ಲಲು ಹೇಳಲು ಮುಖ್ಯ ಸಾಧನವಾಗಿ ಮತ್ತು ಮುಂದಿನ ಮಾಡ್ಯೂಲ್ ನಿಂದ ನಾವು ನಿರ್ದಿಷ್ಟತೆಯ ವಿನ್ಯಾಸ ಪರಿಕಲ್ಪನೆಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದಾಗ ಮಾಡೆಲಿಂಗ್ ಮತ್ತು ವಿನ್ಯಾಸದ ತೊಂದರೆಗಳನ್ನು ಪರಿಹರಿಸಲು ಭಾಷೆಗಳು ಮತ್ತು ಹೀಗೆ ವಿಭಿನ್ನ ರೀತಿಯಲ್ಲಿ ವಿಭಜನೆ ಅಬ್ಸ್ಟ್ರಾಕ್ಷನ್ ಮತ್ತು ಕ್ರಮಾನುಗತ ಮಿಶ್ರಣವನ್ನು ಬಳಸುತ್ತಲೇ ಇರುತ್ತೇವೆ ಎಂದು ನೀವು ವಾಸ್ತವವಾಗಿ ನೋಡುತ್ತೀರಿ ಈಗ ನಾನು ಈ ಮಾಡ್ಯೂಲ್ ಅನ್ನು ಮುಚ್ಚುವ ಮೊದಲು ನಾನು 2 ವಿಷಯಗಳ ಬಗ್ಗೆ ನಿಮಗೆ ಸಂವೇದನೆ ನೀಡಲು ಬಯಸುತ್ತೇನೆ ಒಂದು ವಿನ್ಯಾಸದ ಬಗ್ಗೆ ಮಾತನಾಡಲು ಮುಂದುವರಿಸುತ್ತೇನೆ ಮತ್ತು ಆದ್ದರಿಂದ ನಾನು ಯಾವ ವಿನ್ಯಾಸವನ್ನು ಪಚಾರಿಕವಾಗಿ ವ್ಯಾಖ್ಯಾನಿಸಲು ಬಯಸುತ್ತೇನೆ ಇದು ಬಹುಶಃ ಎಲ್ಲಾ ಎಂಜಿನಿಯರಿಂಗ್ ವಿನ್ಯಾಸಗಳಿಗೆ ಸಾಮಾನ್ಯವಾದ ಅರ್ಥ ಆದ್ದರಿಂದ ನಮಗೆ ವಿನ್ಯಾಸವು ಈ ಮೂಲ ಗುಣಲಕ್ಷಣಗಳನ್ನು ಮತ್ತು ಕಾಳಜಿಯ ಇತರ ಗುಣಲಕ್ಷಣಗಳು ಹೊಂದಿರುತ್ತದೆ ಒಂದು ವಿನ್ಯಾಸವು ಕ್ರಿಯಾತ್ಮಕ ವಿವರಣೆಯನ್ನು ಹೊಂದಿರುತ್ತದೆ ಅದು ಕೆಲವು ವ್ಯವಸ್ಥೆಯನ್ನು ನಿರ್ಮಿಸಲು ಇದು ಕೆಲವು ಕ್ರಿಯಾತ್ಮಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಇಲ್ಲದಿದ್ದರೆ ನಾವು ವಿನ್ಯಾಸವನ್ನು ಮಾಡುತ್ತಿಲ್ಲ ಎರಡನೆಯದು ಇದು ಗುರಿ ಮಾಧ್ಯಮದ ಮಿತಿಗಳನ್ನು ದೃಡೀಕರಿಸುವ ಅಗತ್ಯವಿರುತ್ತದೆ ಅಂದರೆ ನಾನು ಕ್ರಿಯಾತ್ಮಕ ವಿವರಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಅನಂತ ಪ್ರಮಾಣದ ಕಂಪ್ಯೂಟಿಂಗ್ ಶಕ್ತಿ ಅಥವಾ ಅನಂತ ಪ್ರಮಾಣದ ಮೆಮೊರಿ ಅಥವಾ ಅನಂತ ಪ್ರಮಾಣದ ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಮತ್ತು ಹೀಗೆ ವಿನ್ಯಾಸವನ್ನು ಮಾಡಲು ಪ್ರಾರಂಭಿಸಬಹುದು ಅದು ವಾಸ್ತವಿಕವಲ್ಲ ವಾಸ್ತವಿಕವಾದದ್ದು ಒಂದು ಕಡೆ ಈ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ನಾನು ಸಾಧಿಸಬೇಕಾದ ಕಾರ್ಯದ ಅವಶ್ಯಕತೆಗಳನ್ನು ಹೊಂದಿದ್ದೇನೆ ಇನ್ನೊಂದು ಬದಿಯಲ್ಲಿ ಯಾವ ರೀತಿಯ ಪ್ರೊಸೆಸರ್ ಯಾವ ರೀತಿಯ ಆರ್ಕಿಟೆಕ್ಚರ್ ಯಾವ ರೀತಿಯ ನೆಟ್ವರ್ಕ್ ಸಂಪರ್ಕ ಯಾವ ರೀತಿಯ ಸಂಗ್ರಹ ಯಾವ ರೀತಿಯ ಬ್ಯಾಂಡ್ವಿಡ್ತ್ ಮತ್ತು ಇವೆಲ್ಲವೂ ಆ ವ್ಯವಸ್ಥೆಯನ್ನು ಅರಿತುಕೊಳ್ಳಲು ಲಭ್ಯವಿದೆ ಆದ್ದರಿಂದ ಅದು ಗುರಿಯ ಮಾಧ್ಯಮದ ಪ್ರಶ್ನೆ ಮೂರನೆಯದು ಕಾರ್ಯಕ್ಷಮತೆ ಮತ್ತು ಸಂಪನ್ಮೂಲ ಬಳಕೆಯ ಸೂಚ್ಯ ಅಥವಾ ಸ್ಪಷ್ಟ ಅವಶ್ಯಕತೆಗಳನ್ನು ಪೂರೈಸಬೇಕು ಸೈದ್ಧಾಂತಿಕವಾಗಿ ಯಾವುದೇ ಅಲ್ಗಾರಿದಮ್ ಯಾವುದೇ ವ್ಯವಸ್ಥೆಯಲ್ಲಿ ಒಂದೆರಡು ಬೈಟ್ ಗಳ ಮೆಮೊರಿ ಯನ್ನು ಅಳವಡಿಸಿದ್ದರೂ ಸಹ ಅದನ್ನು ಕಾರ್ಯಗತಗೊಳಿಸಬಹುದು ಎಂದು ನಾನು ಹೇಳಬಲ್ಲೆ ಆದರೆ ಅದು ನಿಮಗೆ ಕೆಲಸ ಮಾಡುವ ವ್ಯವಸ್ಥೆಯನ್ನು ನೀಡುವುದಿಲ್ಲ ಅದು ನಿಮಗೆ ಕೆಲಸದ ವಿನ್ಯಾಸವನ್ನು ನೀಡುವುದಿಲ್ಲ ಆದ್ದರಿಂದ ನಾವು ವಿನ್ಯಾಸಗೊಳಿಸಿದ ಬಗ್ಗೆ ಮಾತನಾಡುವಾಗಲೆಲ್ಲಾ ದಯವಿಟ್ಟು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಕಾರ್ಯಕ್ಷಮತೆ ಮತ್ತು ಸಂಪನ್ಮೂಲ ಬಳಕೆಯ ಅಗತ್ಯತೆಗಳನ್ನು ಕಾರ್ಯಕ್ಷಮತೆಗೆ ಅನುಗುಣವಾಗಿರುತ್ತವೆ ಕಾರ್ಯಕ್ಷಮತೆಯು ಶಕ್ತಿಯಾಗಿರಬಹುದು ಮತ್ತು ಸಂಪನ್ಮೂಲ ಸಮಯ ಮೆಮೊರಿ ಶಕ್ತಿಯ ರೀತಿಯಾಗಿರಬಹುದು ನಿಮ್ಮ ವಿನ್ಯಾಸವು ನಿಮಗೆ ಅಗತ್ಯವೆಂದು ನೀವು ಸ್ಪಷ್ಟಪಡಿಸುತ್ತೀರಿ ಈ ಅಂಶಗಳನ್ನು ಪರಿಗಣಿಸುವ ಅಗತ್ಯವಿದೆ ಎಂದು ವಿನ್ಯಾಸದ ನಾಲ್ಕನೇ ನಿರ್ಣಾಯಕ ಅಂಶವೆಂದರೆ ಅದು ಕಲಾಕೃತಿಗಳ ರೂಪದಲ್ಲಿ ಕ್ರೈಟೀರಿಯ ಗಳನ್ನು ಸೂಚ್ಯವಾಗಿ ಅಥವಾ ಸ್ಪಷ್ಟವಾಗಿ ಪೂರೈಸಬೇಕು ಅಂದರೆ ನೀವು ಯೋಚಿಸಬಹುದಾದ ಯಾವುದೇ ಕ್ರಿಯಾತ್ಮಕ ವಿವರಣೆಯನ್ನು ಮಾದರಿ ಅಥವಾ ಕಾಂಪ್ಲೆಕ್ಸ್ ಅನ್ನು ಹೊಂದಿದ್ದೀರಿ ಎಂದು ಯೋಚಿಸಬಹುದು ವ್ಯವಸ್ಥೆಯು ಎಂದಿಗೂ ಕ್ರಿಯಾತ್ಮಕವಾಗಿ ಪೂರೈಸುವುದಿಲ್ಲ ಇದು ವ್ಯವಸ್ಥೆಯಲ್ಲಿನ ಕಲಾಕೃತಿಗಳ ವಿಷಯದಲ್ಲಿ ಇತರ ಮುರಿತದ ನಡವಳಿಕೆಯನ್ನು ತೋರಿಸುತ್ತದೆ ಮತ್ತು ಕಲಾಕೃತಿಗಳನ್ನು ನಿರ್ಲಕ್ಷಿಸಲು ಬಳಸಿದಾಗ ನಾವು ಸಂಪೂರ್ಣವಾಗಿ ವಿಫಲಗೊಳ್ಳುತ್ತೇವೆ ಏಕೆಂದರೆ ಆ ಸಮಯದಲ್ಲಿ ನಾವು ಅವುಗಳನ್ನು ಪ್ರಾರಂಭದಲ್ಲಿ ಪರಿಗಣಿಸಲಿಲ್ಲ ಆದ್ದರಿಂದ ವಿನ್ಯಾಸವು ಕಲಾಕೃತಿಗಳಿಗೆ ಸ್ವೀಕಾರಾರ್ಹವಾದ ಕ್ರೈಟೀರಿಯ ಗಳನ್ನು ಸೂಚ್ಯವಾಗಿ ಮತ್ತು ಸ್ಪಷ್ಟವಾಗಿ ಪರಿಗಣಿಸಬೇಕು ಮತ್ತು ಅಂತಿಮವಾಗಿ ಮತ್ತು ಕೊನೆಯದು ಆದರೆ ಕನಿಷ್ಠವಲ್ಲ ಆದರೆ ವಿನ್ಯಾಸವು ವಿನ್ಯಾಸ ಪ್ರಕ್ರಿಯೆಯ ಮೇಲಿನ ನಿರ್ಬಂಧವನ್ನು ಸ್ವತಃ ಪೂರೈಸಬೇಕು ಮೇಲಿನ 4 ಅನ್ನು ಸಾಧಿಸುವ ಸಲುವಾಗಿ ನನಗೆ ಅನಂತ ಮಾನವಶಕ್ತಿ ಇಲ್ಲ ನನ್ನ ಬಳಿ ಅನಂತ ಹಣ ಇಲ್ಲ ನನ್ನಲ್ಲಿ ಅನಂತ ಕಂಪ್ಯೂಟಿಂಗ್ ಸಂಪನ್ಮೂಲಗಳು ಇಲ್ಲ ಉಪಕರಣಗಳು ಮತ್ತು ಹೀಗೆ ಅದನ್ನು ಅರಿತುಕೊಳ್ಳಿ ಆದ್ದರಿಂದ ಇದು ವಿನ್ಯಾಸ ಪ್ರಕ್ರಿಯೆಯು ಉಪಕರಣಗಳ ಸಮಯ ವೆಚ್ಚ ಮಾನವ ಸಂಪನ್ಮೂಲ ಮತ್ತು ಇನ್ನಿತರ ನಿರ್ಬಂಧಗಳ ಮಿತಿಯೊಳಗೆ ಕೆಲಸ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ವಿನ್ಯಾಸದ ಬಗ್ಗೆ ಮಾತನಾಡುವಾಗಲೆಲ್ಲಾ ನಾವು ಅಭ್ಯಾಸವನ್ನು ತೆಗೆದುಕೊಳ್ಳುವಾಗ ಮತ್ತು ಈ ಐದು ಅಂಶಗಳನ್ನು ವಿನ್ಯಾಸಗೊಳಿಸಿದಾಗ ದಯವಿಟ್ಟು ಅವುಗಳನ್ನು ನೆನಪಿನಲ್ಲಿಡಿ ಏಕೆಂದರೆ ಅವುಗಳಲ್ಲಿ ಒಂದು ಅಥವಾ ಹೆಚ್ಚಿನದನ್ನು ಕಳೆದುಕೊಂಡಿರುವುದು ಖಂಡಿತವಾಗಿಯೂ ವಿನ್ಯಾಸಕ್ಕೆ ಕಾರಣವಾಗುತ್ತದೆ ವಿನ್ಯಾಸವು ಕಾರ್ಯಸಾಧ್ಯವಾಗುವುದಿಲ್ಲ ಕಾರ್ಯ ವ್ಯವಸ್ಥೆಯ ಪ್ರಕಾರ ಸ್ವೀಕಾರಾರ್ಹವಾಗಿರುತ್ತದೆ ಅಂತಿಮವಾಗಿ ನೀವು ಇಲ್ಲಿಯವರೆಗೆ ಮಾಡಿದ ಯಾವುದೇ ಅಧ್ಯಯನಗಳು ಮಾದರಿಗಳು ಎಂದು ಕರೆಯಲ್ಪಡುವದಕ್ಕೆ ನೀವು ಒಡ್ಡಿಕೊಂಡಿದ್ದೀರಿ ಎಂಬುದನ್ನು ನೆನಪಿಸುವ ಮೂಲಕ ನಾನು ಮುಚ್ಚುತ್ತೇನೆ ಒಂದು ಮಾದರಿಯು ವಾಸ್ತವದ ಕೆಲವು ಕಿರುರೂಪ ಇದು ವಾಸ್ತವಕ್ಕೆ ಸಮನಾಗಿಲ್ಲ ಒಂದು ಮಾದರಿಯು ನೈಜ ಸನ್ನಿವೇಶದ ಕೆಲವು ಅಂಶಗಳಾಗಿವೆ ಅದು ಪರಿಭಾಷೆಯಲ್ಲಿ ವ್ಯಕ್ತವಾಗುತ್ತದೆ ಗಣಿತದ ರೂಪದಲ್ಲಿ ಚಿತ್ರಾತ್ಮಕ ರೂಪವು ಪಠ್ಯ ರೂಪದಲ್ಲಿರಬಹುದು ಮತ್ತು ಹೀಗೆ ಆದ್ದರಿಂದ ನಾವು ವಿಭಿನ್ನ ಡೊಮೇನ್ ಗಳಲ್ಲಿ ಬಹಳಷ್ಟು ಮಾದರಿಗಳನ್ನು ನೋಡಿದ್ದೇವೆ ಆದ್ದರಿಂದ ಹಾಗಾಗಿ ನಾನು ಬಿಟ್ಟಿದ್ದೇನೆ ನಿರ್ದಿಷ್ಟವಾಗಿ ನಾನು ಭೌತಶಾಸ್ತ್ರದಂತಹ ಕೆಲವು ಶಾಲಾ ಮಟ್ಟದ ಜೆನೆರಿಕ್ ಡೊಮೇನ್ ಗಳನ್ನು ಇರಿಸಿದ್ದೇನೆ ಅಂದರೆ ಸಮಯ ದೂರ ಸಮೀಕರಣದ ಬಗ್ಗೆ ನಾವು ಮಾತನಾಡಿದ್ದೇವೆ ಅಂದರೆ ಒಂದು ರೈಲು ಸೆಕೆಂಡಿಗೆ ಪ್ರತಿ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸಲು ಪ್ರಾರಂಭಿಸಿದೆ ನಿಮಿಷಕ್ಕೆ 10 ಕಿಲೋಮೀಟರ್ ಗಳ ವೇಗದಲ್ಲಿ ಚಲಿಸುತ್ತದೆ ಒಂದು ನಿರ್ದಿಷ್ಟ ಅವಧಿಯ ನಂತರ ವೇಗವನ್ನು ಪಡೆಯುತ್ತಿದೆ ರೈಲು ಎಷ್ಟು ಆವರಿಸುತ್ತದೆ ರೈಲು ಓಡಿಸಲು ಮತ್ತು ಅಳೆಯಲು ಮತ್ತು ನನಗೆ ಅದನ್ನು ಕಂಡುಹಿಡಿಯುವ ಅಗತ್ಯವಿಲ್ಲ ನಾವು ಸಾಮಾನ್ಯವಾಗಿ ಹೇಳುವ ದೂರ ಸಮೀಕರಣದ ಮಾದರಿಯನ್ನು ನಾನು ಮಾಡಬಲ್ಲೆ ಅದು ಯುಟಿ ಪ್ಲಸ್ ಹಾಫ್ ಎಟಿ ಸ್ಕ್ವೇರ್ ಅಥವಾ ಈ ರೀತಿಯದ್ದಕ್ಕೆ ಸಮಾನವಾಗಿರುತ್ತದೆ ಅದು ಎಷ್ಟು ವೇಗದಲ್ಲಿ ಪ್ರಯಾಣಿಸಿದೆ ಎಂಬುದರ ವೇಗವನ್ನು ಆರಂಭಿಕ ವೇಗಕ್ಕೆ ನೀಡಿದೆ ಎಂದು ಹೇಳುತ್ತದೆ ಆದ್ದರಿಂದ ಅದು ಒಂದು ಮಾದರಿ ಅಲ್ಲ ಆದರೆ ಅದು ರೈಲು ಯಾವ ರೀತಿಯ ಶಬ್ದವನ್ನು ಉಂಟುಮಾಡುತ್ತದೆ ಎಂದು ಅದು ನನಗೆ ಹೇಳುವುದಿಲ್ಲ ರೈಲಿನ ಪ್ರಯಾಣವು ಅಪಾಯ ಮುಕ್ತವಾಗಿರುತ್ತದೆ ಎಂದು ಅದು ನನಗೆ ಹೇಳುವುದಿಲ್ಲ ಅದು ಮಾಡುವಾಗ ಎಷ್ಟು ಶಕ್ತಿಯನ್ನು ಬಳಸುತ್ತದೆ ಎಂದು ಅದು ನನಗೆ ಹೇಳುವುದಿಲ್ಲ ಈ ಮಾದರಿಯು ರಸಾಯನಶಾಸ್ತ್ರದಂತೆಯೇ ನಾವು ಈಗಾಗಲೇ ಅಧ್ಯಯನ ಮಾಡಿದ ವಿವಿಧ ಡೊಮೇನ್ ಗಳಲ್ಲಿ ನೋಡಿದ ಸಮಯ ಮತ್ತು ದೂರ ಅಂಶ ಮತ್ತು ಅಂತಹುದೇ ಮಾದರಿಗಳನ್ನು ರೂಪಿಸುತ್ತದೆ ಅಣುಗಳು ಮತ್ತು ದೊಡ್ಡ ಅಣುಗಳನ್ನು ಮಾಡಲು ವಿಭಿನ್ನ ಪರಮಾಣುಗಳು ಹೇಗೆ ಬಂಧಿಸುತ್ತವೆ ಎಂಬುದನ್ನು ತಿಳಿಸುವ ವೇಲೆನ್ಸಿ ಬಾಂಡ್ ರಚನೆಯನ್ನು ನಾವು ನೋಡಿದ್ದೇವೆ ಮತ್ತು ಹೀಗೆ ಭೌಗೋಳಿಕತೆಯಲ್ಲಿ ನಾವು ನಕ್ಷೆಗಳು ಪ್ರಕ್ಷೇಪಗಳು ಮತ್ತು ಮುಂತಾದವುಗಳನ್ನು ಕಲಿತಿದ್ದೇವೆ ಮತ್ತು ನೀವು ಇಲ್ಲಿ ಬಲಗೈಯನ್ನು ಪರಿಶೀಲಿಸಿದರೆ ಇವು ಕೆಲವು ಎಂಜಿನಿಯರಿಂಗ್ ಅರ್ಜಿಗಳನ್ನು ಬಲಗೈಯಲ್ಲಿವೆ ವಿದ್ಯುತ್ ಸರ್ಕ್ಯೂಟ್ ಬಗ್ಗೆ ಮಾತನಾಡೋಣ ಈಗ ನೀವು ವಿದ್ಯುತ್ ಸರ್ಕ್ಯೂಟ್ ಅನ್ನು ವಿವರಿಸಲು ಬಯಸಿದರೆ ನೀವು ಮಾಡಬಹುದಾದ ಹಲವಾರು ವಿಧಗಳಿವೆ ಉದಾಹರಣೆಗೆ ನೀವು ಸ್ಕೀಮ್ಯಾಟಿಕ್ ಡೈಗ್ರಾಮ್ ಅನ್ನು ಮಾಡಬಹುದು ಇದು ವಿದ್ಯುತ್ ಸರ್ಕ್ಯೂಟ್ ಎಂದು ನೀವು ಹೇಳುತ್ತೀರಿ ಇದು ವಿದ್ಯುತ್ ಸರ್ಕ್ಯೂಟ್ ಎಂದು ನಾವು ಹೇಳುತ್ತೇವೆ ಇದು ಒಂದು ರೆಸಿಸ್ಟರ್ ಸ್ಕೀಮ್ಯಾಟಿಕ್ ಇರುವ ಸ್ಕೀಮ್ಯಾಟಿಕ್ ಡೈಗ್ರಾಮ್ ಇದು ಸ್ವಿಚ್ ನ ಸ್ಕೀಮ್ಯಾಟಿಕ್ ಆಗಿದೆ ಇದು ಸೆಲ್ ನ ಸ್ಕೀಮ್ಯಾಟಿಕ್ ಆಗಿದೆ ಮತ್ತು ಭೌತಿಕ ವಾಸ್ತವದಲ್ಲಿ ಇದರ ಮೇಲೆ ವಿಭಿನ್ನ ಪ್ರಸ್ತುತ ವೋಲ್ಟೇಜ್ ಸಮೀಕರಣಗಳನ್ನು ಪರಿಹರಿಸಲು ನಾವು ಇದನ್ನು ಬಳಸಬಹುದು ನಾನು ಇದನ್ನು ನೋಡಲು ಬಯಸಿದರೆ ಭೌತಿಕ ವಾಸ್ತವವು ಇದು ಬಹುಶಃ ರೆಸಿಸ್ಟರ್ ಆಗುತ್ತದೆ ಬಹುಶಃ ಈ ರೀತಿ ಕಾಣುತ್ತದೆ ಇಲ್ಲಿರುವಂತೆ ಪದಗಳನ್ನು ಎಲ್ಲಿ ಸಂಪರ್ಕಿಸಲಾಗುವುದು ಸ್ವಿಚ್ ಬಹುಶಃ ಹಾಗೆ ಕಾಣುತ್ತದೆ ಇದು ಮತ್ತು ಸೆಲ್ ಬಹುಶಃ ಈ ರೀತಿಯಾಗಿರುತ್ತದೆ ಆದ್ದರಿಂದ ಸ್ಕೀಮ್ಯಾಟಿಕ್ ಭೌತಿಕ ಮಾದರಿಯಿಂದ ಭಿನ್ನವಾಗಿರುತ್ತದೆ ಅಲ್ಲಿ ನೀವು ನಿಜವಾಗಿಯೂ ಸೆಲ್ ಅನ್ನು ಹಾಕುತ್ತೀರಿ ಸಮಯದ ಆಧಾರದ ಮೇಲೆಸಿಗ್ನಲ್ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ನೀವು ಅಧ್ಯಯನ ಮಾಡಲು ಬಯಸಿದರೆ ನಂತರ ನೀವು ವಿವಿಧ ರೀತಿಯ ಡೊಮೇನ್ ಸಂಕೇತಗಳನ್ನು ನೋಡುತ್ತೀರಿ ಆದ್ದರಿಂದ ಇದು ನೀವು ಟಿ ಎಂದು ನೀವು ಹೇಳುತ್ತೀರಿ ಇದು ನನ್ನ ಸಿಗ್ನಲ್ ಎಫ್ ಅಥವಾ ಇದು ವಿಭಿನ್ನ ಸಮಯಗಳಲ್ಲಿ ನಾನು ಹೊಂದಿರುವ ವೋಲ್ಟೇಜ್ ವಿ ಆಗಿವೆ ಇವೆಲ್ಲವೂ ಮಾದರಿಗಳು ಅದು ಸಮಯ ಸರಣಿಯ ಸಂಕೇತವಾಗಲಿ ಎಫ್ಎಫ್ಟಿ ಟ್ರಾನ್ಸಿಸ್ಟರ್ ಮಾದರಿಯಾಗಲಿ ನಾವು ಸ್ಟಾಟಿಕ್ ಟ್ರಾನ್ಸಿಸ್ಟರ್ ಮಾದರಿ ಹೊಂದಬಹುದು ನಾವು ಡೈನಾಮಿಕ್ ಟ್ರಾನ್ಸಿಸ್ಟರ್ ಮಾದರಿಯನ್ನು ಹೊಂದಬಹುದು ನಾವು ಇಂಟರ್ ಕನೆಕ್ಟ್ ರೂಟಿಂಗ್ ಹೊಂದಬಹುದು ಇವೆಲ್ಲವೂ ವಿವಿಧ ದೃಷ್ಟಿಕೋನಗಳಿಂದ ವಿದ್ಯುತ್ ಸರ್ಕ್ಯೂಟ್ ಗಳನ್ನು ವಿವರಿಸುತ್ತದೆ ಆದ್ದರಿಂದ ಒಂದು ಮೂಲ ಮಾದರಿಯ ಕಲ್ಪನೆಯೆಂದರೆ ಅದು ನಾವು ಇಲ್ಲಿಯವರೆಗೆ ಮಾತನಾಡುತ್ತಿರುವ ಮೂಲ ತತ್ವಗಳನ್ನು ಬಳಸಿಕೊಳ್ಳುತ್ತದೆ ಅವು ವಿಭಜಿಸುತ್ತವೆ ಅವು ಅಮೂರ್ತವಾಗುತ್ತವೆ ಮತ್ತು ಅವು ಕ್ರಮಾನುಗತವನ್ನು ಅನುಸರಿಸುತ್ತವೆ ಮತ್ತು ಅಬ್ಸ್ಟ್ರಾಕ್ಷನ್ ಎಂಬುದು ಒಂದು ಮಾದರಿಯ ಪ್ರಬಲ ಅಂಶವಾಗಿದೆ ವಿದ್ಯುತ್ ಸರ್ಕ್ಯೂಟ್ ಗಳ ಬಗ್ಗೆ ಮಾತನಾಡುವ ವಿಷಯದಲ್ಲಿ ನಾನು ಎಲ್ಲವನ್ನೂ ತೋರಿಸುತ್ತಿದ್ದೇನೆ ಅವರು ವಿದ್ಯುತ್ ಸರ್ಕ್ಯೂಟ್ ಬಗ್ಗೆ ಮಾತನಾಡುತ್ತಾರೆ ಆದರೆ ಅವುಗಳಲ್ಲಿ ಯಾವುದೂ ಸ್ವತಃ ಪೂರ್ಣಗೊಂಡಿಲ್ಲ ನಾನು ಸ್ಕೀಮ್ಯಾಟಿಕ್ ಅನ್ನು ನೋಡಿದರೆ ನಾನು ಭೌತಿಕ ಪರಿಭಾಷೆಯಲ್ಲಿ ರಿಜಿಸ್ಟರ್ ಲೂಪ್ ಹೇಗೆ ಮಾಡುತ್ತದೆ ಎಂದು ನಿಜವಾಗಿಯೂ ನನಗೆ ತಿಳಿದಿಲ್ಲ ಆ ಪ್ರತಿರೋಧಕದ ಮೂಲಕ 10 ಕಿಲೋಹೆರ್ಟ್ಜ್ ಸಿಗ್ನಲ್ ಸೈನ್ ವೇವ್ ಸಿಗ್ನಲ್ ಅನ್ನು ಹಾದು ಹೋದರೆ ರೆಸಿಸ್ಟರ್ ಹೇಗೆ ವರ್ತಿಸುತ್ತದೆ ಎಂದು ನನಗೆ ತಿಳಿದಿಲ್ಲ ನಾನು ಸಿಗ್ನಲ್ ನ ಅಡಿಗಳನ್ನು ನೋಡುತ್ತಿರುವಾಗ ಬ್ರೆಡ್ ಬೋರ್ಡ್ ನಲ್ಲಿನ ಅಂತರ ಸಂಪರ್ಕ ಹೇಗೆ ಎಂಬುದರ ಬಗ್ಗೆ ನನಗೆ ತಿಳಿದಿಲ್ಲ ಆದ್ದರಿಂದ ಪ್ರತಿ ಮಾದರಿಯು ಸಿಸ್ಟಮ್ ಸೀಮಿತ ಅಂಶವನ್ನು ನೋಡುತ್ತದೆ ಸಿಸ್ಟಮ್ ನ ಸೀಮಿತ ನೋಟ ಮತ್ತು ಅದು ಮಾನವ ಮನಸ್ಸಿನಿಂದ ಕೆಲಸ ಮಾಡಿ ನಿರ್ವಹಿಸಬಲ್ಲದು ಮತ್ತು ನೀವು ಕೇಂದ್ರೀಕರಿಸುವ ಸೀಮಿತ ದೃಷ್ಟಿಕೋನವು ಮುಖ್ಯವಾಗಿ ನೀವು ಪ್ರಯತ್ನಿಸುತ್ತಿರುವ ಅಬ್ಸ್ಟ್ರಾಕ್ಷನ್ ಅನ್ನು ನೋಡಲು ನೀಡುತ್ತದೆ ಮತ್ತು ಆ ಅಬ್ಸ್ಟ್ರಾಕ್ಷನ್ ದೃಷ್ಟಿಯಿಂದ ನಾವು ಮಾದರಿಗಳನ್ನು ಮತ್ತಷ್ಟು ವಿಭಜಿಸಬಹುದು ನಾವು ಅವುಗಳನ್ನು ಕ್ರಮಾನುಗತ ಪದಗಳಲ್ಲಿ ಇರಿಸಬಹುದು ನೀವು ಬಯಸುವ ಸ್ಥಳದಲ್ಲಿ ನಾವು ಆಗಾಗ್ಗೆ ವಿದ್ಯುತ್ ಡೈಗ್ರಾಮ್ ಗಳನ್ನು ರಚಿಸಿದ್ದೇವೆ ವಿಭಿನ್ನ ಹಂತದ ವಿವರಗಳನ್ನು ವಿವಿಧ ಹಂತಗಳಲ್ಲಿ ಚಿತ್ರಿಸುತ್ತೀರಿ ಮತ್ತು ನೀವು ವಿಭಿನ್ನ ಉಪವ್ಯವಸ್ಥೆಯ ಆಳಕ್ಕೆ ಹೋದಾಗ ನೀವು ಹೆಚ್ಚು ಹೆಚ್ಚು ವಿವರವಾದ ಮಾದರಿಗಳನ್ನು ಮಾಡುತ್ತೀರಿ ಮತ್ತು ಉನ್ನತ ಮಟ್ಟದಲ್ಲಿ ನೀವು ಇದನ್ನು ಹೊಂದಿದ್ದೀರಿ ವಿಭಿನ್ನ ವ್ಯವಸ್ಥೆಗಳ ಉತ್ಪಾದನೆ ಇನ್ಪುಟ್ ಔಟ್ಪುಟ್ ಆಗಿದೆ ಕಟ್ಟಡ ಮತ್ತು ನಿರ್ಮಾಣ ಉದ್ಯಮದ ನಿರ್ಮಾಣ ಎಂಜಿನಿಯರಿಂಗ್ ನಲ್ಲಿ ಉದಾಹರಣೆಗಳ ಜೊತೆಗೆ ವಿಭಿನ್ನ ಡೈಗ್ರಾಮ್ ಗಳನ್ನು ಬಳಸಲಾಗಿದೆ ಯೋಜನೆ ಮತ್ತು ಎತ್ತರದ ಅಡ್ಡ ನೋಟ ಕಾಣಬಹುದು ಅಂತೆಯೇ ವಿಭಿನ್ನ ಮಾದರಿಯಲ್ಲಿ ಒತ್ತಡವು ಅದರ ಕಾಲುಗಳ ಮೇಲೆ ನಿಲ್ಲುತ್ತದೆಯೇ ಎಂದು ಪರಿಶೀಲಿಸಲು ನೀವು ಸೀಮಿತ ಅಂಶ ಮಾದರಿಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಎಲ್ಲಾ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಮಾದರಿಗಳು ಸಾಮಾನ್ಯವಾಗಿದೆ ಮತ್ತು ಇದು ಒಂದು ದೊಡ್ಡ ಪ್ರಯೋಜನವೆಂದರೆ ನಾವೆಲ್ಲರೂ ವಿವಿಧ ಮಾದರಿಗಳೊಂದಿಗೆ ವ್ಯವಹರಿಸುವಾಗ ಸಾಕಷ್ಟು ಅನುಭವವನ್ನು ಹೊಂದಿದ್ದೇವೆ ಏಕೆಂದರೆ ಅದು ಕಾಣೆಯಾಗಿದೆ ಎಂದು ನಾವು ಭಾವಿಸುತ್ತೇವೆ ಅದು ನಾವು ಏನು ಎಂದು ಪದೇ ಪದೇ ಹೇಳಲಾಗುವುದಿಲ್ಲ ಮಾಡುವುದು ಸಾಮಾನ್ಯ ಚಟುವಟಿಕೆಯಾಗಿದೆ ಪರಿಕಲ್ಪನೆಗಳನ್ನು ತೆಗೆದುಕೊಳ್ಳುವ ಮತ್ತು ಅವುಗಳನ್ನು ರೂಪಿಸುವ ಕ್ರಾಸ್ ಡೊಮೇನ್ ಚಟುವಟಿಕೆಯಾಗಿದೆ ಮಾದರಿಯ ಡೊಮೇನ್ ನಲ್ಲಿನ ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ಫಲಿತಾಂಶವನ್ನು ನಿಜವಾದ ಕೆಲಸಕ್ಕೆ ತರುವುದು ಆದರೆ ನಾವು ಭೌತಶಾಸ್ತ್ರದಲ್ಲಿ ಮಾಡುತ್ತಿದ್ದೇವೆ ಮತ್ತು ಇದನ್ನು ನಾವು ರಸಾಯನಶಾಸ್ತ್ರದಲ್ಲಿ ಮಾಡುತ್ತಿದ್ದೇವೆ ನಿಸ್ಸಂಶಯವಾಗಿ ಇಡೀ ಗಣಿತಶಾಸ್ತ್ರವು ನಾವು ಇದನ್ನು ಭೌಗೋಳಿಕ ವಿದ್ಯುತ್ ಎಂಜಿನಿಯರಿಂಗ್ ಎಲ್ಲೆಡೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನಲ್ಲಿ ಮಾಡುತ್ತಿದ್ದೇವೆ ಆದ್ದರಿಂದ ಪ್ರತಿ ಮಾದರಿಯು ವ್ಯವಸ್ಥೆಯ ಒಂದು ನಿರ್ದಿಷ್ಟ ಅಂಶವನ್ನು ವಿವರಿಸುತ್ತದೆ ಮತ್ತು ಈ ಮಾದರಿ ಆಧಾರಿತ ವಿಧಾನವು ಒಂದು ದೊಡ್ಡ ಪ್ರಯೋಜನವನ್ನು ಹೊಂದಿದೆ ಅದು ಒಮ್ಮೆ ನಾವು ಸಾಬೀತಾದ ಮಾದರಿಯನ್ನು ಹೊಂದಿದ್ದರೆ ನಾನು ವ್ಯವಸ್ಥೆಯನ್ನು ನಿರ್ಮಿಸಬಹುದು ಮತ್ತು ಈ ಮಾದರಿಯನ್ನು ಆಧರಿಸಿದ ಹೊಸ ಮಾದರಿಯನ್ನು ನಿರ್ಮಿಸಬಹುದು ಇದು ವಿಫಲವಾಗುವುದಿಲ್ಲ ಏಕೆಂದರೆ ಇದು ಸಾಬೀತಾಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ವ್ಯವಸ್ಥೆಯ ಸ್ಥಿತಿಸ್ಥಾಪಕತ್ವವು ಹೆಚ್ಚಾಗುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದಲ್ಲಿ ಫಾರ್ಮಲ್ ಆಗಿ ಮುಂದುವರಿಯುವುದರಲ್ಲಿ ನಮ್ಮ ಮುಂದಿನ ವಿಧಾನದ ವಿಭಜನೆ ಅಬ್ಸ್ಟ್ರಾಕ್ಷನ್ ಮತ್ತು ಕ್ರಮಾನುಗತ ವಿಧಾನಗಳೊಂದಿಗೆ ಸೇರಿಕೊಂಡು ಒಂದು ವಿಭಿನ್ನ ಒಬ್ಜೆಕ್ಟ್ ಮಾದರಿಗಳು ಅವಲೋಕನ ಮಾಡೋಣ ಕಾಂಪ್ಲೆಕ್ಸಿಟಿ ಯನ್ನು ಒಳಗೊಂಡಿರುವಲ್ಲಿ ವಿಭಜನೆ ಅಬ್ಸ್ಟ್ರಾಕ್ಷನ್ ಮತ್ತು ಕ್ರಮಾನುಗತೆಯ ಬಗ್ಗೆ ನಾವು ಇಲ್ಲಿ ಮಾತನಾಡಿದ್ದೇವೆ ನಿರ್ದಿಷ್ಟ ರಚನೆಗಳ ಬಗ್ಗೆ ನಮಗೆ ಸಹಾಯ ಮಾಡುವ ವಿನ್ಯಾಸ ಅಥವಾ ಮಾದರಿಗಳ ಉತ್ಪನ್ನವು ವಿಶೇಷವಾಗಿ ಅವಶ್ಯಕತೆಗಳು ಸಂಘರ್ಷಗೊಂಡಾಗ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತದೆ ಎಂದು ನಾವು ನೋಡಿದ್ದೇವೆ ಮತ್ತು ಅನುಷ್ಠಾನಕ್ಕೆ ಬ್ಲೂಪ್ರಿಂಟ್ ಆಗಿ ಪರಿಣಮಿಸಿ ಮತ್ತು ನಾವು ಇದನ್ನು ಮುಂದೆ ತೆಗೆದುಕೊಳ್ಳುತ್ತೇವೆ ವಾಸ್ತವವಾಗಿ ನಾವು ಹಾಕಿದ ತತ್ವಗಳ ಆಧಾರದ ಮೇಲೆ ಕಾಂಪ್ಲೆಕ್ಸ್ ವ್ಯವಸ್ಥೆಗಳಿಗೆ ಮಾದರಿಗಳನ್ನು ನಿರ್ಮಿಸಲು ಪ್ರಾರಂಭಿಸುತ್ತೇವೆ ಮೊದಲ 5 ಮಾಡ್ಯೂಲ್ ಗಳು ಮತ್ತು ನಮ್ಮ ಮುಂದಿನ ಕೆಲವು ಮಾಡ್ಯೂಲ್ ಗಳ ಚರ್ಚೆಯಲ್ಲಿ ನಾವು ಒಬ್ಜೆಕ್ಟ್ ಮಾದರಿಗಳನ್ನು ಹೇಗೆ ತಯಾರಿಸುತ್ತೇವೆ ಮತ್ತು ಅವುಗಳನ್ನು ವ್ಯಾಖ್ಯಾನಿಸುವ ಅಭ್ಯಾಸಗಳು ಯಾವುವು ಮತ್ತು ನೈಜ ಪ್ರಪಂಚದ ವ್ಯವಸ್ಥೆಯಿಂದ ಅವುಗಳನ್ನು ಗುರುತಿಸಲು ಮತ್ತು ಹೊರತೆಗೆಯುವ ಅಭ್ಯಾಸಗಳು ಯಾವುವು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತೇವೆ